ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ಕುರಿತಾದ ನಮ್ಮ NPTEL Online ಪ್ರಮಾಣೀಕರಣ ಕೋರ್ಸ್ಗೆ ಸುಸ್ವಾಗತ ನಾನು ಖರಗ್ಪುರದ ಐಐಟಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ರಾಜಾರಾಮ್ ಲಕ್ಕರಾಜು ಇಂದಿನಿಂದ ನಾವು ಮಾಡ್ಯೂಲ್ ಸಂಖ್ಯೆ 3 ಉಪನ್ಯಾಸ ಸಂಖ್ಯೆ 21 ರ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಗಳನ್ನು ನೋಡಲಿದ್ದೇವೆ ಕಳೆದ ಎರಡು ತರಗತಿಗಳಲ್ಲಿ ನಾವು ಜ್ಯಾಮಿತಿಗಳ ನಿರ್ಮಾಣದ ಬಗೆಗಿನ ಪರಿಚಯ ಮತ್ತು ಕೋನಿಕ್ ವಿಭಾಗಗಳನ್ನು ನೋಡಿದ್ದೇವೆ ಇಂದಿನಿಂದ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಗಳನ್ನು 2 ಮಾಡ್ಯೂಲ್ ಗಳಲ್ಲಿ ನೋಡಲಿದ್ದೇವೆ ಅವುಗಳೆಂದರೆ ಮಾಡ್ಯೂಲ್ ಸಂಖ್ಯೆ 3 ಮತ್ತು ಮಾಡ್ಯೂಲ್ ಸಂಖ್ಯೆ 4 ನಮ್ಮ ಪಠ್ಯಪುಸ್ತಕದ ಹೆಸರು ಇಂಜಿನಿಯರಿಂಗ್ ಡ್ರಾಯಿಂಗ್ ಇದು ಎನ್ ಭಟ್ ಪಾಂಚಾಲ್ ಮತ್ತು ಇತರರಿಂದ ಬರೆಯಲ್ಪಟ್ಟಿದೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಗಳಲ್ಲಿ online ನಲ್ಲಿ ಅತ್ಯುತ್ತಮ ಸಾಮಗ್ರಿಗಳನ್ನು ಒದಗಿಸಿದ್ದಕ್ಕಾಗಿ ಪ್ರೊಫೆಸರ್ ಅಖಿಲೇಶ್ ಕುಮಾರ್ ಮೌರ್ಯ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಇಲ್ಲಿರುವ ಹೆಚ್ಚಿನ ಸ್ಲೈಡ್ಗಳು ಮಾಹಿತಿಗಳು ಅವರ ಕೃತಿಗಳಿಂದ ಪ್ರೇರಿತವಾಗಿದೆ ಮತ್ತು ಅವರ ಅನುಮತಿಯೊಂದಿಗೆ ತೆಗೆದುಕೊಳ್ಳಲಾಗಿದೆ ನಾವು ಕೇಳುವ ಮೊದಲ ಪ್ರಶ್ನೆ ಎಂದರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಎಂದರೇನು ಎಂಬುವುದು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಎನ್ನುವುದು ತಾಂತ್ರಿಕ ರೇಖಾಚಿತ್ರವಾಗಿದ್ದು ಇದರಲ್ಲಿ ವಸ್ತುವಿನ ವಿಭಿನ್ನ ವ್ಯೂ ಗಳನ್ನು ಆಯಾ ರೆಫರೆನ್ಸ್ ಪ್ಲೇನ್ ಗಳಲ್ಲಿ ಪ್ರೊಜೆಕ್ಟ್ ಮಾಡಿ ಅವುಗಳನ್ನು ಆಯಾ ರೆಫರೆನ್ಸ್ ಪ್ಲೇನ್ ಗೆ ಲಂಬವಾಗಿ ಗಮನಿಸುತ್ತೇವೆ ಆದ್ದರಿಂದ ಇದು ವಿಭಿನ್ನ ವ್ಯೂ ಗಳನ್ನು ತೋರಿಸುವ ತಂತ್ರವಾಗಿದೆ ವಿಭಿನ್ನ ರೆಫರೆನ್ಸ್ ಪ್ಲೇನ್ ಗಳಲ್ಲಿ ಒಂದು ಹಾರಿಜಾಂಟಲ್ ಪ್ಲೇನ್ ಆಗಿರಬಹುದು ಇದನ್ನು ನಾವು HP ಎಂದು ಸೂಚಿಸುತ್ತೇವೆ ಇನ್ನು ವರ್ಟಿಕಲ್ ಪ್ಲೇನ್ ಅನ್ನು ನಾವು VP ಎಂದು ಸೂಚಿಸುತ್ತೇವೆ ಸೈಡ್ ಅಥವಾ ಪ್ರೊಫೈಲ್ ಪ್ಲೇನ್ ಅನ್ನು PP ಎಂದು ಉಲ್ಲೇಖಿಸುತ್ತೇವೆ ವಿಭಿನ್ನ ರೆಫರೆನ್ಸ್ ಪ್ಲೇನ್ ಗಳನ್ನು ಹಾರಿಜಾಂಟಲ್ ಪ್ಲೇನ್ ವರ್ಟಿಕಲ್ ಪ್ಲೇನ್ ಸೈಡ್ ಅಥವಾ ಪ್ರೊಫೈಲ್ ಪ್ಲೇನ್ ಎಂದು ಸೂಚಿಸಲು ಇಂಜಿನಿಯರಿಂಗ್ ಡ್ರಾಯಿಂಗ್ ನಲ್ಲಿ ಇವುಗಳು ಪ್ರಮಾಣಿತ ಕನ್ವೆಂಷನ್ ಗಳಾಗಿವೆ ಡ್ರಾಯಿಂಗ್ ನ ವಿಭಿನ್ನ ವ್ಯೂ ಗಳಲ್ಲಿ ಒಂದು ಫ್ರಂಟ್ ವ್ಯೂ ಆಗಿದೆ ಇದರ ಅರ್ಥ ನಾವು ಅದನ್ನು ವರ್ಟಿಕಲ್ ಪ್ಲೇನ್ ಗೆ ಪ್ರೊಜೆಕ್ಟ್ ಮಾಡಲಿದ್ದೇವೆ ಹಾರಿಜಾಂಟಲ್ ಪ್ಲೇನ್ ಗೆ ಟಾಪ್ ವ್ಯೂ ಅನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ಪ್ರೊಫೈಲ್ ಪ್ಲೇನ್ಗೆ ಸೈಡ್ ವ್ಯೂ ಅನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ಉದಾಹರಣೆಗೆ ನಾವು ಆಯತಾಕಾರದ ಬ್ಲಾಕ್ ಅನ್ನು ಹೊಂದಿದ್ದರೆ ನಾವು ಇಲ್ಲಿ A B ಮತ್ತು C ಅಕ್ಷರಗಳನ್ನು ಕರೆಯೋಣ ಈ ಬ್ಲಾಕ್ ಅನ್ನು ನಾವು ಪ್ರೊಜೆಕ್ಟ್ ಮಾಡಲು ಬಯಸುತ್ತೇವೆ ಇದಕ್ಕಾಗಿ ಬೆಳಕನ್ನು ಬೆಳಗುತ್ತಿರುವ ಒಂದು ಬೆಳಕಿನ ದೀಪವನ್ನು ತೆಗೆದುಕೊಳ್ಳೋಣ ಈ ಪ್ಲೇನ್ A ಯನ್ನು ನಾವು ಹಾಳೆಯಲ್ಲಿ ಪ್ರೊಜೆಕ್ಟ್ ಮಾಡಲು ಹೋದರೆ ಈ ಪ್ಲೇನ್ ಅನ್ನು ನಾವು ವರ್ಟಿಕಲ್ ಪ್ಲೇನ್ ಎನ್ನುತ್ತೇವೆ ನಾವು ಅದನ್ನು ಪ್ರೊಜೆಕ್ಟ್ ಮಾಡಿದರೆ ಆ ವಸ್ತುವಿನ ಹಿಂಭಾಗದಲ್ಲಿ ಏನನ್ನೂ ನೋಡಲಾಗುವುದಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಅದರ ಪಕ್ಕದಲ್ಲಿರುವುದನ್ನೂ ನೋಡಲಾಗುವುದಿಲ್ಲ ಟಾಪ್ ವ್ಯೂ ಗಳಂತಹ ಯಾವುದನ್ನೂ ಕೂಡಾ ನಾವು ನೋಡಲಾಗುವುದಿಲ್ಲ ನಾವು A ಯನ್ನು ಮಾತ್ರ ನೋಡುವ ಸ್ಥಿತಿಯಲ್ಲಿರುತ್ತೇವೆ ನಾವು ಆ ವಸ್ತುವಿನ ಮೇಲೆ ಹೊಳೆಯುವ ಬೆಳಕನ್ನು ಹೊಂದಿದ್ದರೆ ಮಾತ್ರ A ಯನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಈ ರೀತಿಯದ್ದನ್ನು ಆ ಪ್ಲೇನ್ ಗೆ ಈ ಮೇಲ್ಮೈಯ ಪ್ರೊಜೆಕ್ಷನ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಪ್ಲೇನ್ ಒಂದು ವರ್ಟಿಕಲ್ ಪ್ಲೇನ್ ಆಗಿದೆ ನಾವು ಈ ದಿಕ್ಕಿನಲ್ಲಿ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಅದೇ ರೀತಿ A B C ಎಂಬ ಒಂದೇ ವಸ್ತುವನ್ನು ನಾವು ಮೇಲಿನಿಂದ ವೀಕ್ಷಿಸಲು ಹೋದರೆ ಅಥವಾ ಮೇಲಿನಿಂದ ಹೊಳೆಯುವ ಬೆಳಕು ಬರುತ್ತಿದ್ದರೆ ಈ ಪಾರಲ್ಲೆಲ್ಲೋ ಪೈಪ್ಡ್ ಆಯತಾಕಾರಕ್ಕೆ A ಎಂದರೆ ಯಾವುದು B ಎಂದರೆ ಯಾವುದು ಎಂದು ನೋಡಲಾಗುವುದಿಲ್ಲ ನಾವು ಪ್ರೊಜೆಕ್ಟ್ ಮಾಡಿದಾಗ ಈ ಹಾರಿಜಾಂಟಲ್ ಪ್ಲೇನ್ ನಲ್ಲಿ ನಾವು ಏನನ್ನು ನೋಡಬಹುದು ಈ C ಯನ್ನು ಆಯತದಂತೆ ಮ್ಯಾಪ್ ಮಾಡಲಾಗುತ್ತದೆ ಆದ್ದರಿಂದ ಈ ಎಲ್ಲಾ ಬಿಂದುಗಳು ಅಲ್ಲಿರುವ ಆ ಎಲ್ಲಾ ಬಿಂದುಗಳಲ್ಲಿ ಹೊಂದಿಕೆಯಾಗುತ್ತದೆ ಬೆಳಕಿನಿಂದಾಗಿ ನಾವು ಈ ಬಿಂದುಗಳನ್ನು ಎರಡು ವಿಭಿನ್ನ ಬಿಂದುಗಳಾಗಿ ನೋಡಲಾಗುವುದಿಲ್ಲ ಆದರೆ ಕೇವಲ ಒಂದು ಬಿಂದುವಾಗಿ ನಾವು ನೋಡುತ್ತೇವೆ ಇದನ್ನೇ ನಾವು ಹಾರಿಜಾಂಟಲ್ ಪ್ಲೇನ್ ಎಂದು ಕರೆಯುತ್ತೇವೆ ಆ ಹಾರಿಜಾಂಟಲ್ ಪ್ಲೇನ್ ನ ಮೇಲಿನಿಂದ ನಾವು ನೋಡುತ್ತಿದ್ದೇವೆ ಆದ್ದರಿಂದ ಟಾಪ್ ವ್ಯೂ ಅನ್ನು ಹಾರಿಜಾಂಟಲ್ ಪ್ಲೇನ್ ಗೆ ಪ್ರೊಜೆಕ್ಟ್ ಮಾಡಲಾಗಿದೆ ಅಂತೆಯೇ ಸೈಡ್ ವ್ಯೂ ಗಾಗಿ ನಾವು ಅದನ್ನು ಪ್ರೊಫೈಲ್ ಪ್ಲೇನ್ ಅಥವಾ ಸೈಡ್ ಪ್ಲೇನ್ ಗೆ ಪ್ರೊಜೆಕ್ಟ್ ಮಾಡುತ್ತೇವೆ ಉದಾಹರಣೆಗೆ ಇದರ ಪಕ್ಕದ ದಿಕ್ಕಿನಿಂದ ನಾವು ವಸ್ತುವನ್ನು ನೋಡಲು ಬಯಸುತ್ತೇವೆ ಈಗ ನಾವು C ಮತ್ತು A ಮೇಲ್ಮೈಗಳನ್ನು ನೋಡಲಾಗುವುದಿಲ್ಲ ನಾವು ಏನು ನೋಡುತ್ತೇವೆಂದರೆ ಇದರ ಪ್ರೊಜೆಕ್ಷನ್ ಅನ್ನು ಇನ್ನೊಂದು ಪ್ಲೇನ್ ನಲ್ಲಿ ನೋಡುತ್ತೇವೆ ಅದನ್ನು ನಾವು ಪ್ರೊಫೈಲ್ ಪ್ಲೇನ್ ಎಂದು ಕರೆಯುತ್ತೇವೆ ನಾವು ಆಯತಕಾರದ B ಬ್ಲಾಕ್ ಅನ್ನು ನೋಡುತ್ತೇವೆ ಈ ರೀತಿಯ ಪ್ರೊಜೆಕ್ಷನ್ ಅನ್ನು ನಾವು ಪ್ರೊಫೈಲ್ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡಲಾದ ಸೈಡ್ ವ್ಯೂ ಎಂದು ಕರೆಯುತ್ತೇವೆ ವಿಭಿನ್ನ ವ್ಯೂ ಗಳು ಯಾವುವೆಂದರೆ ಸೈಡ್ ವ್ಯೂ ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂ ನಾವು ವ್ಯೂ ಗಳನ್ನು ವಿಭಿನ್ನ ಪ್ಲೇನ್ ಗಳಲ್ಲಿ ಅಂದರೆ ಫ್ರಂಟ್ ವ್ಯೂ ಅನ್ನು ವರ್ಟಿಕಲ್ ಪ್ಲೇನ್ ನ ಮೇಲೆ ಟಾಪ್ ವ್ಯೂ ಅನ್ನು ಹಾರಿಜಾಂಟಲ್ ಪ್ಲೇನ್ ನ ಮೇಲೆ ಮತ್ತು ಸೈಡ್ ವ್ಯೂ ಅನ್ನು ಸೈಡ್ ಪ್ಲೇನ್ ಅಥವಾ ಪ್ರೊಫೈಲ್ ಪ್ಲೇನ್ ನ ಮೇಲೆ ನಿರ್ಮಿಸಲು ಹೋಗುತ್ತೇವೆ ನಾವು ಅಂತಹ ರೀತಿಯ ಪ್ರೊಜೆಕ್ಷನ್ ಗಳನ್ನು ಮಾಡಿದರೆ ಒಂದು ವಸ್ತುವಿನ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಈ ವಸ್ತುಗಳಿಗೆ ನಾವು ವಿಭಿನ್ನ ಸಂಕೇತಗಳನ್ನು ಅನುಸರಿಸುತ್ತೇವೆ ನಾವು ಪ್ರೊಜೆಕ್ಟ್ ಮಾಡುವಾಗ ಡ್ರಾಯಿಂಗ್ ಶೀಟ್ ನಲ್ಲಿ ಬಿಂದುಗಳು ರೇಖೆಗಳು ಇರುತ್ತವೆ ಆದ್ದರಿಂದ ಯಾವ ವ್ಯೂ ಎಂಬುವುದನ್ನು ಆಧರಿಸಿ ನಾವು ಚಿಹ್ನೆಗಳನ್ನು ಗಮನಿಸಬೇಕು ಉದಾಹರಣೆಗೆ ಸಾಮಾನ್ಯವಾಗಿ ಟಾಪ್ ವ್ಯೂ ಅನ್ನು ನಾವು ಹಾರಿಜಾಂಟಲ್ ಪ್ಲೇನ್ ನ ಮೇಲೆ ಪ್ರೊಜೆಕ್ಟ್ ಮಾಡುತ್ತೇವೆ ರೇಖೆಗಳನ್ನು ಬಿಂದುಗಳನ್ನು a b c d ಅಥವಾ 1 2 3 ಹೀಗೆ ಗುರುತಿಸಲಾಗಿದೆ ಅದು ರೇಖೆಯಾಗಿದ್ದರೆ ಅದನ್ನು ನಾವು a b ರೇಖೆ ಅಥವಾ p q ರೇಖೆಯಿಂದ ತೋರಿಸುತ್ತೇವೆ ಇವೆಲ್ಲವೂ ಲೋವರ್ ಕೇಸ್ ಅಕ್ಷರಗಳಾಗಿವೆ ಯಾವುದೇ ಒಂದು ಬಿಂದುವನ್ನು ನಾವು ಒಂದೇ ಲೋವರ್ ಕೇಸ್ ಅಕ್ಷರದಲ್ಲಿ ತೋರಿಸುತ್ತೇವೆ ಇದು ಒಂದು ವೇಳೆ ಎರಡು ಅಕ್ಷರಗಳನ್ನು ಸೇರುವ a b ರೇಖೆಯಾಗಿದ್ದರೆ ಲೋವರ್ ಕೇಸ್ ಅಕ್ಷರಗಳಲ್ಲಿ ಒಂದು ರೇಖೆ ಅದನ್ನು ಅನುಸರಿಸಿ ಇನ್ನೊಂದು ರೇಖೆ ಇರುತ್ತದೆ ನಾವು ಸಾಮಾನ್ಯವಾಗಿ ವರ್ಟಿಕಲ್ ಪ್ಲೇನ್ ಗೆ ಪ್ರೊಜೆಕ್ಟ್ ಮಾಡುವ ಫ್ರಂಟ್ ವ್ಯೂ ಆಗಿದ್ದರೆ ನಾವು ಅದೇ ಲೋವರ್ ಕೇಸ್ ಅಕ್ಷರ a ಯ ಜೊತೆಗೆ ಒಂದು ಡ್ಯಾಶ್ ' ಅನ್ನು ಅಂದರೆ a' ಚಿಹ್ನೆಯನ್ನು ಬಳಸುತ್ತೇವೆ ಅದು ಒಂದು ರೇಖೆಯಾಗಿದ್ದರೆ a b' ಎಂದು ಗುರುತಿಸುತ್ತೇವೆ a b' ಅಥವಾ a' ಅಕ್ಷರವಿದ್ದರೆ ಅದು ನಾವು ಫ್ರಂಟ್ ವ್ಯೂ ನಲ್ಲಿದ್ದೇವೆ ಎಂದು ಸೂಚಿಸುತ್ತದೆ ಡ್ಯಾಶ್ ಇಲ್ಲದೆ ಇದ್ದರೆ ನಾವು ಟಾಪ್ ವ್ಯೂ ನಲ್ಲಿದ್ದೇವೆ ಎಂದು ಅರ್ಥೈಸಿಕೊಳ್ಳಬೇಕು ಇದು ಸೈಡ್ ವ್ಯೂ ಆಗಿದ್ದರೆ ನಾವು ಅದನ್ನು ಡಬಲ್ ಡ್ಯಾಶ್ ಸಂಕೇತದಿಂದ ತೋರಿಸುತ್ತೇವೆ ಅದೇ ಲೋವರ್ ಕೇಸ್ ಅಕ್ಷರದೊಂದಿಗೆ ಎರಡು ಡ್ಯಾಶ್ ಇದ್ದರೆ ಇದು ಒಂದು ಸೈಡ್ ವ್ಯೂ ಎಂದು ಸೂಚಿಸುತ್ತದೆ ಉದಾಹರಣೆಗೆ ನಾವು ಒಂದು ವಸ್ತುವನ್ನು ಪರಿಗಣಿಸೋಣ ಬಹುಶಃ ಅದಕ್ಕೆ a b c d ಹೀಗೆ ಯಾವುದೇ ಡ್ಯಾಶ್ ಗಳಿಲ್ಲದೆ ತೋರಿಸುತ್ತಿದ್ದರೆ ಅದು ಟಾಪ್ ವ್ಯೂ ಎಂದು ಸೂಚಿಸುತ್ತದೆ a' b' c' d' ಹೀಗೆ ನಾವು ತೋರಿಸುತ್ತಿದ್ದರೆ ಅದು ಫ್ರಂಟ್ ವ್ಯೂ ಅನ್ನು ಸೂಚಿಸುತ್ತದೆ ಅಂತೆಯೇ ಸೈಡ್ ವ್ಯೂ ಗಾಗಿ ನಾವು ಇದನ್ನು ಡಬಲ್ ಡ್ಯಾಶ್ ಎಂದು ತೋರಿಸುತ್ತೇವೆ ಅಕ್ಷರಗಳ ಬದಲಿಗೆ ನಾವು ಒಂದೇ ಶೈಲಿಯ ಸಂಖ್ಯೆಗಳನ್ನು ಅನುಸರಿಸುತ್ತೇವೆ ಮುಂದಿನ ತರಗತಿಗಳಲ್ಲಿ ನಾವು ಸಾಂದರ್ಭಿಕವಾಗಿ ಮೇಲೆ ಮತ್ತು ಕೆಳಗೆ ಎರಡು ಪದಗಳನ್ನು ಆಗಾಗ ಬಳಸುತ್ತೇವೆ ಅಂತೆಯೇ ಇದರ ಮುಂದಿನ ಮತ್ತು ಹಿಂದಿನ ಹಾಗೂ ಮೇಲಿನ ಮತ್ತು ಕೆಳಗಿನ ರೇಖೆಗಳನ್ನು ಹಾರಿಜಾಂಟಲ್ ಪ್ಲೇನ್ ವ್ಯಾಖ್ಯಾನವನ್ನು ಸೂಚಿಸುತ್ತದೆ ಆ ಹಾರಿಜಾಂಟಲ್ ಪ್ಲೇನ್ ಗೆ ಸಂಬಂಧಿಸಿದಂತೆ ನಾವು ಪ್ಲೇನ್ ನ ಮೇಲೆ ಮತ್ತು ಪ್ಲೇನ್ ನ ಕೆಳಗೆ ಎಂಬ ಪದಗಳ ಬಗ್ಗೆ ಮಾತನಾಡುತ್ತೇವೆ ಹಾರಿಜಾಂಟಲ್ ಪ್ಲೇನ್ ನ ಮೇಲೆ ಮತ್ತು ಕೆಳಗೆ ಎಂದಾಗ ನಾವು ಆ ವಸ್ತುವಿನ ರೆಫರೆನ್ಸ್ ಸ್ಥಳದ ಬಗ್ಗೆ ಉಲ್ಲೇಖಿಸುತ್ತಿದ್ದೇವೆ ಅಂತೆಯೇ ಇದರ ಮುಂದೆ ಮತ್ತು ಹಿಂದೆ ಎಂದಾಗ ಅಲ್ಲಿ ಒಂದು ವರ್ಟಿಕಲ್ ಪ್ಲೇನ್ ಇದೆ ವಸ್ತುವು ಆ ಪ್ಲೇನ್ ನ ಮುಂದೆ ಎಷ್ಟು ಅಂತರದಲ್ಲಿದೆ ಮತ್ತು ಹಿಂದೆ ಎಷ್ಟು ಅಂತರದಲ್ಲಿದೆ ಎಂದರ್ಥ ಇವೆಲ್ಲವೂ ನಾವು ಬಳಸುವ ಪ್ರಮಾಣಿತ ಪದಗಳು ಅದು ನಾವು ಹಾರಿಜಾಂಟಲ್ ಪ್ಲೇನ್ ಅಥವಾ ವರ್ಟಿಕಲ್ ಪ್ಲೇನ್ ಗೆ ಸಂಬಂಧಿಸಿದಂತೆ ಉಲ್ಲೇಖಿಸುತ್ತಿದ್ದೇವೆ ಎಂದು ಸೂಚಿಸುತ್ತದೆ ಒಟ್ಟಾರೆ ದೃಷ್ಟಿಕೋನದಲ್ಲಿ ಯಾವುದೇ ಚಿತ್ರವನ್ನು ವಿವರಿಸಲು ನಾವು ಪ್ರೊಜೆಕ್ಷನ್ ಗಳನ್ನು ಬಳಸುತ್ತೇವೆ ಈ ಪ್ರೊಜೆಕ್ಷನ್ ಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದು ಪ್ಯಾರಲಲ್ ಪ್ರೊಜೆಕ್ಷನ್ ಇನ್ನೊಂದು ಕನ್ವರ್ಜಿಂಗ್ ಪ್ರೊಜೆಕ್ಷನ್ ಕನ್ವರ್ಜಿಂಗ್ ಪ್ರೊಜೆಕ್ಷನ್ ಗಳ ಸಂದರ್ಭದಲ್ಲಿ ವಸ್ತುಗಳು ಸಣ್ಣದಾಗಿ ಕಾಣಿಸಬಹುದು ಅಥವಾ ದೊಡ್ಡದಾಗಿ ಕಾಣಿಸಬಹುದು ಏಕೆಂದರೆ ಈ ಬಿಂದುಗಳು ಒಂದು ಪ್ಲೇನ್ ಅಲ್ಲಿ ಕನ್ವರ್ಜ್ ಆಗುತ್ತವೆ ಉದಾಹರಣೆಗೆ ನಾನು ಒಂದು ಆಯತವನ್ನು ಹೊಂದಿದ್ದರೆ ಹಾಗೂ ಕನ್ವರ್ಜಿಂಗ್ ಪ್ಲೇನ್ ಅನ್ನು ನೋಡುತ್ತಿದ್ದರೆ ಈ ಎಲ್ಲಾ ಮೂಲೆಗಳು ಒಂದೇ ಬಿಂದುವಿಗೆ ಕನ್ವರ್ಜ್ ಆಗುತ್ತವೆ ಈಗ ನಾವು ಯಾವುದೇ ಪ್ಲೇನ್ ಅನ್ನು ಮಾಡುತ್ತಿದ್ದಲ್ಲಿ ಆ ವಸ್ತುವು ಸರಿಯಾದ ಸ್ಕೇಲಿಂಗ್ ನೊಂದಿಗೆ ಬಹಳ ಸಣ್ಣ ವಸ್ತುವಾಗಿ ಕಾಣಿಸಬಹುದು ಅಥವಾ ಬಹಳ ದೊಡ್ಡ ವಸ್ತುವಾಗಿ ಕಾಣಿಸಬಹುದು ಇನ್ನೊಂದು ರೀತಿಯ ಪ್ರೊಜೆಕ್ಷನ್ ಎಂದರೆ ಪ್ಯಾರಲಲ್ ಪ್ರೊಜೆಕ್ಷನ್ ಅದರಲ್ಲಿ ಈ ವಸ್ತುವಿನ ಗಾತ್ರವು ಬದಲಾಗುವುದಿಲ್ಲ ಸಾಮಾನ್ಯವಾಗಿ ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ ಗಾಗಿ ಕನ್ವರ್ಜಿಂಗ್ ಡ್ರಾಯಿಂಗ್ ಅನ್ನು ಬಳಸುತ್ತೇವೆ ಅದರ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ಕಲಿಯುತ್ತೇವೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಮೆಷಿನ್ ಡಿಸೈನಿಂಗ್ ರೀತಿಯ ಕೋರ್ಸ್ ಗಳಿಗೆ ಸಾಮಾನ್ಯವಾಗಿ ಬಳಸಲಾಗುವ ಪ್ಯಾರಲಲ್ ಪ್ರೊಜೆಕ್ಷನ್ ನಲ್ಲಿ ಎರಡು ರೀತಿಯ ಪ್ರೊಜೆಕ್ಷನ್ ಗಳಿವೆ ಒಂದು ಆರ್ಥೋಗೋನಲ್ ಪ್ರೊಜೆಕ್ಷನ್ ಇನ್ನೊಂದು ಒಬ್ಲೀಕ್ ಪ್ರೊಜೆಕ್ಷನ್ ಈ ಆರ್ಥೋಗೋನಲ್ ಪ್ರೊಜೆಕ್ಷನ್ ಅನ್ನೂ ಕೂಡಾ ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳು ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಇನ್ನೊಂದು ಆಕ್ಸಾನೊಮೆಟ್ರಿಕ್ ಪ್ರೊಜೆಕ್ಷನ್ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ನಲ್ಲಿ ನಾವು ಈ ಫ್ರಂಟ್ ವ್ಯೂ ಟಾಪ್ ವ್ಯೂ ಪ್ರೊಫೈಲ್ ವ್ಯೂ ಅಥವಾ ಸೈಡ್ ವ್ಯೂ ಗಳನ್ನು ಹೊಂದಿದ್ದೇವೆ ಈ ರೀತಿಯಲ್ಲಿ ಸಂಪೂರ್ಣ ವಸ್ತುವನ್ನು ಎರಡು ವಿಭಿನ್ನ ಪ್ಲೇನ್ ಗಳಲ್ಲಿ ಪ್ರೊಜೆಕ್ಟ್ ಮಾಡಿ ಸೂಕ್ತವಾದ ಸ್ಥಳದಲ್ಲಿ ತೋರಿಸುತ್ತೇವೆ ಅಂದರೆ ಫ್ರಂಟ್ ವ್ಯೂ ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ ಮುಂತಾದವುಗಳನ್ನು ನಾವು ಆರ್ಥೋಗೋನಲ್ ಪ್ರೊಜೆಕ್ಷನ್ ನಲ್ಲಿ ನೋಡುತ್ತೇವೆ ಆಕ್ಸಾನೊಮೆಟ್ರಿಕ್ ಪ್ರೊಜೆಕ್ಷನ್ ಮತ್ತು ಒಬ್ಲೀಕ್ ಪ್ರೊಜೆಕ್ಷನ್ ಗಳಲ್ಲಿ ಸಂಪೂರ್ಣ ವಸ್ತುವನ್ನು ಚಿತ್ರಾತ್ಮಕ ರೇಖಾಚಿತ್ರವಾಗಿ ತೋರಿಸಲಾಗುತ್ತದೆ ಆದ್ದರಿಂದ ವಸ್ತುವು ಸ್ವಲ್ಪ ತಿರುಚಿರಬಹುದು ಮತ್ತು ನಾವು ಆ ವಸ್ತುವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯದಿರಬಹುದು ಮಲ್ಟಿ ವ್ಯೂ ವಸ್ತುಗಳಲ್ಲಿ ನಾವು ಫ್ರಂಟ್ ವ್ಯೂ ಟಾಪ್ ವ್ಯೂ ಸೈಡ್ ವ್ಯೂ ಹಿಂಭಾಗದ ವ್ಯೂ ಮತ್ತು ಅನೇಕ ವ್ಯೂ ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈ ಆರ್ಥೋಗೋನಲ್ ನ ವಿಶೇಷವಾಗಿ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ನಲ್ಲಿ ಸಂಪೂರ್ಣ ವಸ್ತು ಗೋಚರಿಸುತ್ತದೆ ನಮ್ಮ ಈ ಸಂಪೂರ್ಣ ಕೋರ್ಸ್ ನಲ್ಲಿ ನಾವು ಮುಖ್ಯವಾಗಿ ಮಲ್ಟಿ ವ್ಯೂ ಡ್ರಾಯಿಂಗ್ ಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುತ್ತೇವೆ ಚಿತ್ರವನ್ನು ಪ್ರತಿನಿಧಿಸಲು ಯಾವ ಪ್ರೊಜೆಕ್ಷನ್ ಉತ್ತಮವಾಗಿದೆ ಈ ಡ್ರಾಯಿಂಗ್ ಗಳ ವಿಭಿನ್ನ ದೃಷ್ಟಿಕೋನಗಳನ್ನು ವಿಶೇಷವಾಗಿ ಪ್ರೊಜೆಕ್ಷನ್ ಗಳನ್ನು ನೋಡೋಣ ಉದಾಹರಣೆಗೆ ಇಲ್ಲಿ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಅನ್ನು ಚಿತ್ರಾತ್ಮಕ ರೇಖಾಚಿತ್ರ ಮತ್ತು ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ ಜೊತೆಗೆ ಹೋಲಿಸಲಾಗಿದೆ ಮಲ್ಟಿ ವ್ಯೂ ಡ್ರಾಯಿಂಗ್ ನಲ್ಲಿ ವಿಭಿನ್ನ ಪ್ಲೇನ್ ಗಳಲ್ಲಿ ಅಂದರೆ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಅಥವಾ ಪ್ರೊಫೈಲ್ ಪ್ಲೇನ್ ಗಳಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡುವ ಮೂಲಕ ನಾವು ವಿಭಿನ್ನ ವ್ಯೂ ಗಳನ್ನು ಹೊಂದುತ್ತೇವೆ ಚಿತ್ರಾತ್ಮಕ ರೇಖಾಚಿತ್ರದಲ್ಲಿ ಒಂದು ವ್ಯೂ ನಲ್ಲಿ ವಸ್ತುವಿನ 3 ಬದಿಗಳನ್ನು ಪ್ರತಿನಿಧಿಸುತ್ತೇವೆ ಆದ್ದರಿಂದ ಎಲ್ಲಾ 3 ಬದಿಗಳನ್ನು ಅಂದರೆ ಮೊದಲನೆಯದನ್ನು ಎರಡನೆಯದನ್ನು ಮೂರನೆಯದನ್ನು 3 ವಿಭಿನ್ನ ಭಾಗಗಳಾಗಿ ವಿಭಜಿಸದೆ ನಾವು ಅದನ್ನು ಒಂದೇ ಚಿತ್ರದಲ್ಲಿ ತೋರಿಸುತ್ತೇವೆ ಉದಾಹರಣೆಗೆ ನಾವು ಇದನ್ನು ಸಹ ನೋಡೋಣ ಇಲ್ಲಿ ಎಲ್ಲಾ 3 ವ್ಯೂ ಗಳೂ ಲಭ್ಯವಿವೆ ಆದರೆ ನಾವು ಅದನ್ನು ಹಾಳೆಯಲ್ಲಿ ಬಿಡಿಸುವಾಗ ಅದು ಸ್ವಲ್ಪ ತಿರುಚಿರಬಹುದು ವಸ್ತುವು ಆ ಮೇಲ್ಭಾಗದಲ್ಲಿ ಆಯತಾಕಾರವಾಗಿರಬಹುದು ಆದರೆ ಅದನ್ನು ನಾವು ಪ್ರತಿನಿಧಿಸುವಾಗ ಸಮಾನಾಂತರ ಚತುರ್ಭುಜದಂತೆ ಕಾಣಿಸಬಹುದು ಚಿತ್ರಾತ್ಮಕ ರೇಖಾಚಿತ್ರದಿಂದ ಈ ರೀತಿಯ ಚಿತ್ರಣಗಳು ಸಹಜವಾಗಿ ಹೊರಬರುತ್ತವೆ ಇದು ಐಸೊಮೆಟ್ರಿಕ್ ಡ್ರಾಯಿಂಗ್ ಆಗಿದ್ದರೆ ಅದು ಕೂಡ ಒಂದು ರೀತಿಯ ಚಿತ್ರಾತ್ಮಕ ರೇಖಾಚಿತ್ರವಾಗಿದೆ ಆದರೆ ಐಸೊಮೆಟ್ರಿಕ್ ಆಕ್ಸೆಸ್ ಎಂದು ಕರೆಯಲ್ಪಡುವ 3 ರೇಖೆಗಳ ಆಧಾರದ ಮೇಲೆ ಇದು ಅವಲಂಬಿಸಿದೆ ವಿಭಿನ್ನ ಆಕ್ಸೆಸ್ ಗಳಲ್ಲಿ ಅದನ್ನು ತೋರಿಸುವ ಬದಲು ಐಸೊಮೆಟ್ರಿಕ್ ಆಕ್ಸೆಸ್ ಅನ್ನು ಸೂಚಿಸುತ್ತೇವೆ ಇದು ಲಂಬ ರೇಖೆ ಮತ್ತು ಅದರ ಎರಡೂ ಬದಿಗಳಲ್ಲಿ ಇನ್ನೆರಡು 30 ಡಿಗ್ರಿಯ ಚೌಕವನ್ನು ಹೊಂದಿರುತ್ತದೆ ನಾವು ಅದನ್ನು ನೋಡಲು ಹೋದರೆ ಇದು ಲಂಬ ರೇಖೆ ಮತ್ತು ಅದರ ಆ ಬದಿಯಲ್ಲಿ 30 ಡಿಗ್ರಿಯ ಮತ್ತು ಇನ್ನೊಂದು ಬದಿಯಲ್ಲಿಯೂ ಸಹ 30 ಡಿಗ್ರಿಗಳಂತಹ ಪ್ರಾತಿನಿಧ್ಯವನ್ನು ನಾವು ನೋಡುತ್ತೇವೆ ನಾವು ಅದನ್ನು ನಿರ್ಮಿಸಬಹುದಾದರೆ ಅಂತಹ ರೀತಿಯ ಡ್ರಾಯಿಂಗ್ ಗಳನ್ನು ಐಸೊಮೆಟ್ರಿಕ್ ಡ್ರಾಯಿಂಗ್ ಎಂದು ಕರೆಯಲಾಗುತ್ತದೆ ಈ ಲಂಬ ರೇಖೆ ಮತ್ತು ಇತರ ಎರಡು ರೇಖೆಗಳ ಛೇದಕವು ಚೌಕಾಕಾರದ ಮೂಲೆಗಳನ್ನು ಹೊಂದಿರುವ ಬ್ಲಾಕ್ ನ ಕೆಳಗಿನ ಮುಂಭಾಗದ ಮೂಲೆಯಲ್ಲಿರುತ್ತದೆ ಈ ಚಿತ್ರಾತ್ಮಕ ರೇಖಾಚಿತ್ರಗಳ ಬಗ್ಗೆ ಇನ್ನಷ್ಟು ವಿಶೇಷವಾಗಿ ಐಸೊಮೆಟ್ರಿಕ್ ಡ್ರಾಯಿಂಗ್ ನ ಬಗ್ಗೆ ನಾವು ಆರ್ಥೊಗ್ರಾಫಿಕ್ ಪ್ರೊಜೆಕ್ಷನ್ ನ ಎರಡನೆಯ ಮಾಡ್ಯೂಲ್ ನಲ್ಲಿ ಕಲಿಯುತ್ತೇವೆ ವಿಭಿನ್ನ ವ್ಯೂ ಗಳನ್ನು ಹೊಂದಿರುವ ಮಲ್ಟಿ ವ್ಯೂ ಡ್ರಾಯಿಂಗ್ ವಸ್ತುವಿನ ಸಂಪೂರ್ಣ ವಿವರಗಳನ್ನು ನಿಖರವಾಗಿ ಪ್ರಸ್ತುತಪಡಿಸುತ್ತದೆ ನಾವು ಯಾವುದೇ ಮಾಹಿತಿಯನ್ನು ಕಳೆದುಕೊಳ್ಳುವುದಿಲ್ಲ ಅದನ್ನು ನೋಡುವಾಗ ನಾವು ಯಾವುದೇ ವಿರೂಪವನ್ನು ಸೃಷ್ಟಿಸಲು ಹೋಗುವುದಿಲ್ಲ ಉದಾಹರಣೆಗೆ ನಿಮ್ಮ ಮುಂದೆ ಇರುವ ಮಾನಿಟರ್ ನಲ್ಲಿ ಆ ಪ್ಲೇನ್ ಗೆ ನಾರ್ಮಲ್ ಆಗಿ ನೋಡಿದರೆ ಅದು ಆಯತದಂತೆ ಕಾಣಿಸಬಹುದು ಆದರೆ ನಾವು ಬದಿಯಿಂದ ನೋಡುತ್ತಿದ್ದರೆ ಅದು ಪ್ರೊಜೆಕ್ಷನ್ ನಂತೆ ಅಂದರೆ ಸಮಾನಾಂತರ ಚತುರ್ಭುಜದಂತೆ ಕಾಣಿಸಬಹುದು ಆದ್ದರಿಂದ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಅನ್ನು ಹೊಂದುವ ಮೂಲಕ ನಾವು ಯಾವುದೇ ವಿರೂಪದಂತಹ ಸಮಸ್ಯೆಗಳನ್ನು ಮಾಡದೆ ಯಾವುದು ಉದ್ದ ಯಾವುದು ಅಗಲ ಯಾವುದು ಎತ್ತರ ಈ ರೀತಿಯ ವಿಷಯಗಳನ್ನು ನೇರವಾಗಿ ಪ್ರತಿನಿಧಿಸಬಹುದು ಆದ್ದರಿಂದ ಇದು ವಸ್ತುವಿನ ಸಂಪೂರ್ಣ ವಿವರಗಳನ್ನು ಆಕಾರ ಮತ್ತು ಗಾತ್ರವನ್ನು ನಿಖರವಾಗಿ ನೀಡುತ್ತದೆ ಚಿತ್ರಾತ್ಮಕ ರೇಖಾಚಿತ್ರದಲ್ಲಿ ಇದು ನಮಗೆ ನೇರವಾಗಿ ವಸ್ತುವಿನ ದೃಶ್ಯೀಕರಣವನ್ನು ನೀಡುತ್ತದೆ ಆಯಾಮಗಳು ಸ್ವಲ್ಪಮಟ್ಟಿಗೆ ವಿರೂಪವಾಗಿದ್ದರೂ ಸಹ 2D ಶೀಟ್ ನಲ್ಲಿಯಾದರೂ ಅದು ನೇರವಾಗಿ ನಮಗೆ ಆ ವಸ್ತುವಿನ ದೃಶ್ಯೀಕರಣವನ್ನು ನೀಡುತ್ತದೆ ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ ನಲ್ಲಿ ವಸ್ತುವು ನಮ್ಮ ಕಣ್ಣುಗಳು ಗ್ರಹಿಸುವಂತೆಯೇ ಕಾಣುತ್ತದೆ ನಾವು ನಮಗೆ ಸ್ವಲ್ಪಮಟ್ಟಿಗೆ ಓರೆಯಾಗಿರುವ ವಸ್ತುವನ್ನು ನೋಡುತ್ತಿದ್ದರೆ ಅದು ನಮ್ಮ ದೃಷ್ಟಿಯಲ್ಲಿ ಹೇಗೆ ಗ್ರಹಿಸುತ್ತದೆಯೋ ಅದೇ ರೀತಿಯ ಪ್ರಾತಿನಿಧ್ಯವನ್ನು ಪೆರ್ಸ್ಪೆಕ್ಟಿವ್ ಡ್ರಾಯಿಂಗ್ ನಲ್ಲಿ ಕಾಣುತ್ತೇವೆ ಮಲ್ಟಿ ವ್ಯೂ ಡ್ರಾಯಿಂಗ್ ಗಳನ್ನು ನಿರ್ಮಿಸಲು ಸ್ವಲ್ಪ ಕೌಶಲ್ಯದ ಅಗತ್ಯವಿದೆ ಅಂದರೆ ಒಂದು ವಸ್ತುವನ್ನು ದೃಶ್ಯೀಕರಿಸಿ ಹಾಳೆಯಲ್ಲಿ ಆ ದೃಶ್ಯವನ್ನು ಪ್ರತಿನಿಧಿಸಲು ತರಬೇತಿಯ ಅಗತ್ಯವಿದೆ ಚಿತ್ರಾತ್ಮಕ ರೇಖಾಚಿತ್ರದ ಸಂದರ್ಭದಲ್ಲಿ ಮುಖ್ಯ ಆಕ್ಷೇಪಣೆ ಏನೆಂದರೆ ಆಕಾರದಲ್ಲಿ ಮತ್ತು ಕೋನದಲ್ಲಿ ವಿಕಾರವಾಗುವುದು ಇಲ್ಲಿ ಅನುಕೂಲಗಳನ್ನು ಹಸಿರು ಬಣ್ಣದ ಚುಕ್ಕೆಗಳಲ್ಲಿ ತೋರಿಸಲಾಗಿದೆ ಹಾಗೂ ಅನಾನುಕೂಲ ಅಥವಾ ಸಮಸ್ಯೆಗಳನ್ನು ಕೆಂಪು ಬಣ್ಣದ ಚುಕ್ಕೆಗಳಲ್ಲಿ ತೋರಿಸಲಾಗಿದೆ ಆದ್ದರಿಂದ ಮಲ್ಟಿ ವ್ಯೂ ಡ್ರಾಯಿಂಗ್ ಗಳಿಗೆ ನಾವು ನೋಡುತ್ತಿರುವ ವಸ್ತುವಿನ ಬಗ್ಗೆ ಸ್ವಲ್ಪವಾದರೂ ಮಾಹಿತಿ ಅಗತ್ಯವಿರುತ್ತದೆ ಅದನ್ನು ಹಾಳೆಯಲ್ಲಿ ವಿಭಿನ್ನ ವ್ಯೂ ಗಳಾಗಿ ಹೇಗೆ ಪ್ರತಿನಿಧಿಸಬಹುದು ಚಿತ್ರಾತ್ಮಕ ರೇಖಾಚಿತ್ರದ ಸಂದರ್ಭದಲ್ಲಿ ನಾವು ವೃತ್ತವನ್ನು ಓರೆಯಾದ ದಿಕ್ಕಿನಿಂದ ನೋಡುತ್ತಿದ್ದರೆ ಅದು ಅಂಡಾಕಾರದಂತೆ ಕಾಣಿಸಬಹುದು ಉದಾಹರಣೆಗೆ ಇಲ್ಲಿ ನಾವು ಆ ರೀತಿಯ ಅಂಡಾಕಾರದ ಒಂದು ಸನ್ನಿವೇಶವನ್ನು ನೋಡುತ್ತಿದ್ದೇವೆ ಇಲ್ಲಿ ವೃತ್ತವು ಅಂಡಾಕಾರದಂತೆ ಕಾಣುತ್ತದೆ ಅಂತೆಯೇ ಒಂದು ಆಯತವು ಸಮಾನಾಂತರ ಚತುರ್ಭುಜದಂತೆ ಕಾಣುತ್ತದೆ ಲಂಬಕೋನಗಳು ಸಂಪೂರ್ಣವಾಗಿ ಅಧಿಕ ಕೋನದಂತೆ ಕಾಣುತ್ತದೆ ಈ ರೀತಿಯ ಸಮಸ್ಯೆಗಳು ಚಿತ್ರಾತ್ಮಕ ರೇಖಾಚಿತ್ರದಲ್ಲಿ ಬರುತ್ತದೆ ನಾವು ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ ಅನ್ನು ನೋಡುತ್ತಿದ್ದರೆ ಡ್ರಾಯಿಂಗ್ ಶೀಟ್ ಗಳಲ್ಲಿ ಇದನ್ನು ರಚಿಸಲು ಸ್ವಲ್ಪ ಕಷ್ಟ ಏಕೆಂದರೆ ಗಾತ್ರದಲ್ಲಿ ಮತ್ತು ಆಕಾರದಲ್ಲಿ ವಿರೂಪಗಳು ಸಂಭವಿಸುತ್ತವೆ ಉದಾಹರಣೆಗೆ ನಾವು ಬೈಸಿಕಲ್ ಅನ್ನು ಸವಾರಿ ಮಾಡುತ್ತಿದ್ದರೆ ಅಥವಾ ಕಾರ್ ಅನ್ನು ಓಡಿಸುತ್ತಿದ್ದರೆ ರಸ್ತೆಯು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಮಾನಾಂತರ ರೇಖೆಗಳಾಗಿರಬೇಕು ಆ ದಾರಿಯ ಸ್ವಲ್ಪ ಅಂತರದವರೆಗೆ ಈ ರೇಖೆಗಳು ಮುಗಿಯದೆ ಇದ್ದಂತೆ ಕಾಣುತ್ತವೆ ಆದರೆ ನೀವು ಚಿತ್ರವನ್ನು ತೆಗೆದುಕೊಳ್ಳುವಾಗ ಅಥವಾ ಈ ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ ಮೂಲಕ ನೋಡುತ್ತಿರುವಾಗ ಈ ಎರಡು ರೇಖೆಗಳು ಛೇದಿಸಿದಂತೆ ಕಾಣುತ್ತವೆ ಆದ್ದರಿಂದ ಇದರ ಅಗಲವು ವಿರೂಪಗೊಳ್ಳುತ್ತದೆ ನಾವು ಇಂತಹ ವಸ್ತುಗಳನ್ನು ಡ್ರಾಯಿಂಗ್ ಶೀಟ್ ನಲ್ಲಿ ಪ್ರತಿನಿಧಿಸುವಾಗ ಅವು ಒಮ್ಮುಖವಾಗುತ್ತಿರುವಂತೆ ತೋರುತ್ತದೆ ಈ ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ ನಲ್ಲಿ ಈ ರೀತಿಯ ಸಮಸ್ಯೆಗಳು ಅಸ್ತಿತ್ವದಲ್ಲಿವೆ ಆ ಸನ್ನಿವೇಶದಲ್ಲಿ ವಿಭಿನ್ನ ವ್ಯೂ ಗಳ ಮೇಲೆ ವಸ್ತುವಿನ ಪ್ರೊಜೆಕ್ಷನ್ ಗಳು ಹಾಗೂ ವಿಭಿನ್ನ ಪ್ಲೇನ್ ಗಳು ಆ ವಸ್ತುವಿನ ಆಕಾರ ಗಾತ್ರ ಇತ್ಯಾದಿ ವಿವರಗಳು ಎಲ್ಲವನ್ನೂ ವ್ಯಾಖ್ಯಾನಿಸುತ್ತವೆ ಮುಖ್ಯವಾಗಿ ಎರಡು ಪ್ಲೇನ್ ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಈ ಪ್ಲೇನ್ ಅನ್ನು ವರ್ಟಿಕಲ್ ಪ್ಲೇನ್ ಎಂದು ಕರೆಯಲಾಗುತ್ತದೆ ಇದು ಬೇಸ್ ಗೆ ಲಂಬವಾಗಿರುತ್ತದೆ ಇನ್ನೊಂದು ಹಾರಿಜಾಂಟಲ್ ಪ್ಲೇನ್ ಆಗಿದೆ ಇದು X ಅಕ್ಷದಲ್ಲಿದ್ದರೆ ಹಾರಿಜಾಂಟಲ್ ಪ್ಲೇನ್ ಎಂದೂ Y ಅಕ್ಷದಲ್ಲಿದ್ದರೆ ವರ್ಟಿಕಲ್ ಪ್ಲೇನ್ ಎಂದೂ ನಾವು ಈ ದಿಕ್ಕುಗಳ ಆಧಾರದ ಮೇಲೆ ವ್ಯಾಖ್ಯಾನಿಸುತ್ತೇವೆ ಇನ್ನೊಂದು ಪ್ಲೇನ್ ಪ್ರೊಫೈಲ್ ಪ್ಲೇನ್ ಆಗಿದೆ ಆ ಪ್ರೊಫೈಲ್ ಪ್ಲೇನ್ ಈ ಬದಿಯಲ್ಲಿರಬಹುದು ಅಥವಾ ಆ ಬದಿಯಲ್ಲಿಯೂ ಸಹ ಇರಬಹುದು ಇವು ಹೆಚ್ಚುವರಿ ವಿವರಗಳು ನಾವು ಇಲ್ಲಿ ಉಲ್ಲೇಖಿಸುತ್ತಿರುವ ಪ್ರಿನ್ಸಿಪಾಲ್ ಪ್ಲೇನ್ ಗಳು ಅಥವಾ ಮುಖ್ಯ ಪ್ಲೇನ್ ಗಳು ವರ್ಟಿಕಲ್ ಪ್ಲೇನ್ ಮತ್ತು ಹಾರಿಜಾಂಟಲ್ ಪ್ಲೇನ್ ಸೈಡ್ ಪ್ಲೇನ್ ಗಳು ಯಾವಾಗಲೂ ಪ್ರೊಫೈಲ್ ಪ್ಲೇನ್ ಗಳಾಗಿರುತ್ತವೆ ಇತರ ಪ್ಲೇನ್ ಗಳನ್ನು ಆಕ್ಸಿಲರಿ ಪ್ಲೇನ್ ಗಳು ಎಂದು ಕರೆಯಲಾಗುತ್ತದೆ ಈ ಆಕ್ಸಿಲರಿ ಪ್ಲೇನ್ ಗಳು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಆಕ್ಸಿಲರಿ ಇನ್ಕ್ಲೈನ್ಡ್ ಪ್ಲೇನ್ ಮತ್ತು ಪ್ರೊಫೈಲ್ ಪ್ಲೇನ್ ಗಳಾಗಿರಬಹುದು ಉದಾಹರಣೆಗೆ ಈ ಆಕ್ಸಿಲರಿ ಪ್ಲೇನ್ ಗಳನ್ನು ನೋಡೋಣ ಅವುಗಳು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಪ್ಲೇನ್ ಗಳು ಇವುಗಳು ಯಾವಾಗಲೂ ಸ್ಥಿರವಾಗಿರುತ್ತದೆ ಈಗ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಪ್ಲೇನ್ ಗಳಲ್ಲಿ ಯಾವುದಾದರೂ ಒಂದರೊಂದಿಗೆ ಇಳಿಜಾರಾದ ಯಾವುದೇ ಒಂದು ಪ್ಲೇನ್ ಅನ್ನು ತೆಗೆದುಕೊಳ್ಳಲು ನಾವು ಬಯಸುತ್ತೇವೆ ಕೆನ್ನೇರಳೆ ಬಣ್ಣದಲ್ಲಿ ತೋರಿಸಿರುವ ಈ ರೀತಿಯ ಪ್ಲೇನ್ ಅನ್ನು ನಾವು ಆರಿಸಿಕೊಳ್ಳೋಣ ಈ ಆಕ್ಸಿಲರಿ ಪ್ಲೇನ್ ಕೂಡಾ ಲಂಬ ದಿಕ್ಕಿನಲ್ಲಿದೆ ಅಂದರೆ ಆ ಅಡ್ಡ ಬೇಸ್ ಗೆ ಲಂಬವಾಗಿರುತ್ತದೆ ಆದಾಗ್ಯೂ ಇದು ಒಂದು ನಿರ್ದಿಷ್ಟ ಕೋನ ಥೀಟಾದಿಂದ ವರ್ಟಿಕಲ್ ಪ್ಲೇನ್ ಗೆ ಇಳಿಜಾರಾಗಿದೆ ನಾವು ಹೆಚ್ಚಿನ ವಿವರಗಳನ್ನು ನೋಡುತ್ತಿದ್ದರೆ ಈ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಗೆ ಲಂಬವಾಗಿರುತ್ತದೆ ಉದಾಹರಣೆಗೆ ನಮ್ಮ ಡ್ರಾಯಿಂಗ್ ಶೀಟ್ಗಳನ್ನು ನೋಡೋಣ ಈ ಡ್ರಾಯಿಂಗ್ ಶೀಟ್ನಲ್ಲಿ ಯಾವುದೇ ವಸ್ತುವನ್ನು ನಾನು ಪ್ರತಿನಿಧಿಸಲು ಬಯಸಿದರೆ ಇದನ್ನೇ ನಾವು ಹಾರಿಜಾಂಟಲ್ ಪ್ಲೇನ್ ಎಂದು ಕರೆಯುತ್ತೇವೆ ಇದು ಹಾರಿಜಾಂಟಲ್ ಪ್ಲೇನ್ ಆಗಿದೆ ಮತ್ತು ಇನ್ನೊಂದು ಹಾಳೆಯನ್ನು ತೆಗೆದುಕೊಂಡು ಅದನ್ನು ಇದಕ್ಕೆ ಲಂಬವಾಗಿ ಮಾಡಿ ಆ ಹಾಳೆಯನ್ನು ನಾವು ವರ್ಟಿಕಲ್ ಪ್ಲೇನ್ ಎಂದು ಕರೆಯುತ್ತೇವೆ ಇದು ಒಂದು ವರ್ಟಿಕಲ್ ಪ್ಲೇನ್ ಆಗಿದ್ದು ಅದು ಈ ಹಾರಿಜಾಂಟಲ್ ಪ್ಲೇನ್ ನೊಂದಿಗೆ 90 ಡಿಗ್ರಿಗಳನ್ನು ಮಾಡುತ್ತಿದೆ ನಾವು ಬೇರೆ ಯಾವುದೇ ಪ್ಲೇನ್ ಅನ್ನು ನಿರ್ಮಿಸಲು ಬಯಸಿದರೆ ಉದಾಹರಣೆಗೆ ಜ್ಯಾಮಿತಿ ಪೆಟ್ಟಿಗೆಯ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ನೊಂದಿಗೆ 90 ಡಿಗ್ರಿಗಳನ್ನು ಮಾಡುತ್ತಿದೆ ಹಾರಿಜಾಂಟಲ್ ಪ್ಲೇನ್ ನೊಂದಿಗೆ ನಾರ್ಮಲ್ ಆದ ಇನ್ನೊಂದು ಪ್ಲೇನ್ ಅನ್ನು ವರ್ಟಿಕಲ್ ಪ್ಲೇನ್ ಗೆ ಇಳಿಜಾರಾಗಿ ನಾವು ಸಾಮಾನ್ಯವಾಗಿ ನಿರ್ಮಿಸಬಹುದು ಅಂತಹ ಪ್ಲೇನ್ ಗಳನ್ನು ಆಕ್ಸಿಲರಿ ಪ್ಲೇನ್ ಎಂದು ಕರೆಯಲಾಗುತ್ತದೆ ನಾವು ಈಗ ನಮ್ಮ ಸ್ಲೈಡ್ ಗೆ ಹಿಂತಿರುಗೋಣ ಅಂತೆಯೇ ಹಾರಿಜಾಂಟಲ್ ಪ್ಲೇನ್ ಗೆ ಸಂಬಂಧಿಸಿದಂತೆ ಒಂದು ಕೋನವನ್ನು ಹೊಂದಿರುವ ಮತ್ತೊಂದು ಆಕ್ಸಿಲರಿ ಪ್ಲೇನ್ ಅನ್ನು ನಿರ್ಮಿಸಬಹುದು ಇದು ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಸ್ಥಿರವಾಗಿ ಉಳಿದಿದೆ ನಾವು ಇನ್ನೊಂದು ಪ್ಲೇನ್ ಅನ್ನು ತೆಗೆದುಕೊಳ್ಳುತ್ತೇವೆ ಇದರ ಹೆಸರು ಆಕ್ಸಿಲರಿ ಇನ್ಕ್ಲೈನ್ಡ್ ಪ್ಲೇನ್ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಸಹ ಲಂಬವಾದುದಕ್ಕೆ ಇಲ್ಲಿ ಇಳಿಜಾರಾಗಿದೆ ನಾವು ಇದಕ್ಕೆ ಬಳಸುವ ಸಂಕೇತವು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಆಗಿದೆ ಏಕೆಂದರೆ ಅದು ಯಾವಾಗಲೂ ಹಾರಿಜಾಂಟಲ್ ಪ್ಲೇನ್ ಗೆ 90 ಡಿಗ್ರಿಗಳಾಗಿರುತ್ತದೆ ಇನ್ನೊಂದು ಪ್ಲೇನ್ ಆಕ್ಸಿಲರಿ ಇನ್ಕ್ಲೈನ್ಡ್ ಪ್ಲೇನ್ ಆಗಿದೆ ಇಲ್ಲಿ ವರ್ಟಿಕಲ್ ಎಂಬ ಪದವನ್ನು ಕೈಬಿಡಲಾಗಿದೆ ಏಕೆಂದರೆ ಅದು ಲಂಬವಾಗಿರುವುದಿಲ್ಲ ಇದು ಹಾರಿಜಾಂಟಲ್ ಪ್ಲೇನ್ ಗೆ ಸಂಬಂಧಿಸಿದಂತೆ ಬೀಟಾ ಕೋನವನ್ನು ಮಾಡುತ್ತದೆ ಮತ್ತು ಅಡ್ಡರೇಖೆಗೆ ಸಂಬಂಧಿಸಿದಂತೆ ಇಳಿಜಾರಾಗಿರುತ್ತದೆ ಆದ್ದರಿಂದ ನಾವು ಅದನ್ನು ಆಕ್ಸಿಲರಿ ಇನ್ಕ್ಲೈನ್ಡ್ ಪ್ಲೇನ್ ಎಂದು ಕರೆಯುತ್ತೇವೆ ಇನ್ನೊಂದನ್ನು ಪ್ರೊಫೈಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ವರ್ಟಿಕಲ್ ಪ್ಲೇನ್ ಎಂದು ಕರೆಯಲಾಗುತ್ತದೆ ಹಾರಿಜಾಂಟಲ್ ಪ್ಲೇನ್ ಮತ್ತು ವರ್ಟಿಕಲ್ ಪ್ಲೇನ್ ಎರಡಕ್ಕೂ ನಾರ್ಮಲ್ ಆಗಿ ಇನ್ನೊಂದು ಪ್ಲೇನ್ ಅನ್ನು ತೆಗೆದುಕೊಳ್ಳಿ ನಾವು ಈ ಕೋನವನ್ನು ಅಳೆಯುತ್ತಿದ್ದರೆ ಇದು 90 ಡಿಗ್ರಿ ಮತ್ತು ಈ ಕೋನವೂ ಸಹ 90 ಡಿಗ್ರಿ ಆಗುತ್ತದೆ ಅಂತಹ ರೀತಿಯ ಪ್ಲೇನ್ ಗಳನ್ನು ಪ್ರೊಫೈಲ್ ಪ್ಲೇನ್ ಎಂದು ಕರೆಯಲಾಗುತ್ತದೆ ಈ ಪ್ರೊಫೈಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ನೊಂದಿಗೆ ಬೀಟಾ ಕೋನವನ್ನು ಮಾಡಿದರೆ ನಾವು ಅದನ್ನು ಆಕ್ಸಿಲರಿ ಇನ್ಕ್ಲೈನ್ಡ್ ಪ್ಲೇನ್ ಎಂದು ಕರೆಯುತ್ತೇವೆ ಈ ಪ್ರೊಫೈಲ್ ಪ್ಲೇನ್ ಅನ್ನು ವರ್ಟಿಕಲ್ ಪ್ಲೇನ್ ನ ದಿಕ್ಕಿನಲ್ಲಿ ಥೀಟಾ ಕೋನದೊಂದಿಗೆ ತಿರುಗಿಸಿದರೆ ನಾವು ಅದನ್ನು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಎಂದು ಕರೆಯುತ್ತೇವೆ ಇವು ಪ್ಲೇನ್ ಗಳ ವಿಶೇಷ ಪ್ರಕರಣಗಳಾಗಿವೆ ಈ ರೇಖೆಯಿಂದ ನಾವು ಮುಖ್ಯವಾಗಿ ಪ್ಲೇನ್ ಗಳನ್ನು ಎರಡು ಪ್ಲೇನ್ ಗಳಾಗಿ ವಿಂಗಡಿಸಬಹುದು ಎಂದು ತಿಳಿಯುತ್ತೇವೆ ಅವುಗಳು ಪ್ರಿನ್ಸಿಪಲ್ ಪ್ಲೇನ್ ಹಾಗೂ ಆಕ್ಸಿಲರಿ ಪ್ಲೇನ್ ಗಳು ಪ್ರಿನ್ಸಿಪಲ್ ಪ್ಲೇನ್ ಗಳನ್ನು ಯಾವಾಗಲೂ ವರ್ಟಿಕಲ್ ಪ್ಲೇನ್ ಮತ್ತು ಹಾರಿಜಾಂಟಲ್ ಪ್ಲೇನ್ ಎಂದು ನಿಗದಿಪಡಿಸಲಾಗುತ್ತದೆ ಆಕ್ಸಿಲರಿ ಪ್ಲೇನ್ ಗಳು ನಮಗೆ ವಸ್ತುವಿನ ಬಗ್ಗೆ ಹೆಚ್ಚಿನ ವೈಶಿಷ್ಟ್ಯಗಳನ್ನು ಸಂಕೀರ್ಣವಾದ ವಿವರಗಳನ್ನು ಅಂದರೆ ಅದು ಒಂದು ಬದಿಯಲ್ಲಿ ಹೇಗೆ ಕಾಣುತ್ತದೆ ಎಂಬ ವಿವರವನ್ನು ನೀಡುತ್ತವೆ ಒಂದು ವೇಳೆ ಮೊನಚಾದ ಆಕಾರ ಹಾಗೂ ಇನ್ನಿತರ ವೈಶಿಷ್ಟ್ಯಗಳು ಇದ್ದರೆ ಅವುಗಳನ್ನು ಆಕ್ಸಿಲರಿ ಇನ್ಕ್ಲೈನ್ಡ್ ಪ್ಲೇನ್ ಅಥವಾ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಗಳಲ್ಲಿ ಪ್ರೊಜೆಕ್ಟ್ ಮಾಡಿದರೆ ನಮಗೆ ಆ ವಸ್ತುವಿನ ಹೆಚ್ಚಿನ ವಿವರವನ್ನು ನೀಡುತ್ತವೆ ಈ ರೀತಿಯ ಆಕ್ಸಿಲರಿ ಪ್ಲೇನ್ ಗಳನ್ನು ನಾವು ಹೇಗೆ ನಿರ್ಮಿಸುತ್ತೇವೆ ಅದನ್ನು ಮಾಡಲು ನಾವು ಲಭ್ಯವಿರುವ ವ್ಯೂ ಗಳನ್ನು ನೋಡೋಣ ವರ್ಟಿಕಲ್ ಪ್ಲೇನ್ ಮತ್ತು ಹಾರಿಜಾಂಟಲ್ ಪ್ಲೇನ್ ಗಳಿಂದ ಸಮಾನಾಂತರ ಪ್ಲೇನ್ ಅನ್ನು ಅಡ್ಡ ಸಮತಲದ ಮೇಲೆ 90 ಡಿಗ್ರಿಗಳಷ್ಟು ಕೆಳಮುಖವಾಗಿ ತಿರುಗಿಸಬಹುದೇ ಎಂದು ನೋಡಬೇಕು ಇದನ್ನು ಹಾರಿಜಾಂಟಲ್ ಪ್ಲೇನ್ ಎಂದು ಪರಿಗಣಿಸೋಣ ಬಹುಶಃ ಇಲ್ಲಿ ಒಂದು ವಸ್ತು ಇರಬಹುದು ಆ ಹಾರಿಜಾಂಟಲ್ ಪ್ಲೇನ್ ನಲ್ಲಿ ನಾವು ಹೊಂದಬಹುದಾದ ಪ್ರೊಜೆಕ್ಷನ್ ಅನ್ನುತೆಗೆದುಕೊಳ್ಳೋಣ ನಂತರ ಈ ಸಂಪೂರ್ಣ ಪ್ಲೇನ್ ಅನ್ನು 90 ಡಿಗ್ರಿಗಳಿಂದ ತಿರುಗಿಸಿ ನಂತರ ನಾವು ಒಂದು ರೀತಿಯ ವ್ಯೂ ಅನ್ನು ಪಡೆಯುತ್ತೇವೆ ಅದನ್ನೇ ನಾವು ಟಾಪ್ ವ್ಯೂ ಎಂದು ಕರೆಯುತ್ತೇವೆ ವರ್ಟಿಕಲ್ ಪ್ರೊಜೆಕ್ಷನ್ ಯಾವಾಗಲೂ ಆ ವರ್ಟಿಕಲ್ ಪ್ಲೇನ್ ನಲ್ಲಿರುತ್ತದೆ ಅದರಿಂದ ನಾವು ಫ್ರಂಟ್ ವ್ಯೂ ಅನ್ನು ಪಡೆಯಲಿದ್ದೇವೆ ಈ ರೀತಿ ಪಡೆದ ಆ ವ್ಯೂ ಅನ್ನು ನಾವು ಟಾಪ್ ವ್ಯೂ ಆಗಿ ಪಡೆಯಲಿದ್ದೇವೆ ಪ್ರೊಫೈಲ್ ಪ್ಲೇನ್ ನಲ್ಲಿರುವ ಯಾವುದೇ ಪ್ರೊಜೆಕ್ಷನ್ ಅನ್ನು ಆರಿಸಿ ಆ ಪ್ರೊಫೈಲ್ ಪ್ಲೇನ್ ಅನ್ನು 90 ಡಿಗ್ರಿಗಳಿಂದ ತಿರುಗಿಸಿ ಅದರಲ್ಲಿ ನಾವು ಪಡೆಯುವ ಯಾವುದೇ ಪ್ಲೇನ್ ನಮಗೆ ಸೈಡ್ ವ್ಯೂ ಅನ್ನು ನೀಡುತ್ತದೆ ನಾವು ಅಲ್ಲಿ ಹೆಚ್ಚಿನ ವಿವರಗಳನ್ನು ನೋಡೋಣ ಉದಾಹರಣೆಗೆ ಈ ಹಾರಿಜಾಂಟಲ್ ಪ್ಲೇನ್ ಪ್ರೊಜೆಕ್ಷನ್ ಗಾಗಿ ನಾವು ಅದನ್ನು 90 ಡಿಗ್ರಿಗಳಷ್ಟು ಕೆಳಕ್ಕೆ ತಿರುಗಿಸುತ್ತಿದ್ದರೆ ನಾವು ಈ ಹಾರಿಜಾಂಟಲ್ ಪ್ಲೇನ್ ಅನ್ನು ಡ್ರಾಯಿಂಗ್ ಶೀಟ್ ನಲ್ಲಿ ಪಡೆಯುತ್ತೇವೆ ಏಕೆಂದರೆ ಡ್ರಾಯಿಂಗ್ ಶೀಟ್ ನಲ್ಲಿ 3 ಆಯಾಮದ ವಸ್ತುವನ್ನು ನಿರ್ಮಿಸುವುದು ಯಾವಾಗಲೂ ಕಷ್ಟಕರವಾಗಿರುತ್ತದೆ ಮತ್ತು ಅದು ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡದಿರಬಹುದು ಅದರ ಬದಲಾಗಿ ನಾವು ಈ ಸಂಪೂರ್ಣ ವಸ್ತುವಿನ ಮಾಹಿತಿಯನ್ನು ವರ್ಟಿಕಲ್ ಪ್ಲೇನ್ ಗೆ ಹಾರಿಜಾಂಟಲ್ ಪ್ಲೇನ್ ಗೆ ಪ್ರೊಫೈಲ್ ಪ್ಲೇನ್ ಗೆ ಪ್ರೊಜೆಕ್ಟ್ ಮಾಡುತ್ತೇವೆ ನಂತರ ಈ ಹಾರಿಜಾಂಟಲ್ ಪ್ಲೇನ್ ನ ಮಾಹಿತಿಯನ್ನು ನಾವು 90 ಡಿಗ್ರಿಗಳಷ್ಟು ತಿರುಗಿಸುತ್ತೇವೆ ಆ ಕೆಳಗಿನ ದಿಕ್ಕಿನಲ್ಲಿ ವರ್ಟಿಕಲ್ ಪ್ಲೇನ್ ಪ್ರೊಜೆಕ್ಷನ್ ಅನ್ನು ಮಾಡುವುದರಿಂದ ನಮಗೆ ಹಾರಿಜಾಂಟಲ್ ಪ್ಲೇನ್ ನ ಈ ವಸ್ತುವನ್ನು ನೀಡುತ್ತದೆ ಅಂತೆಯೇ ಪ್ರೊಫೈಲ್ ಪ್ಲೇನ್ ನ ಪ್ರೊಜೆಕ್ಷನ್ ಅನ್ನು ನಾವು 90 ಡಿಗ್ರಿಗೆ ತಿರುಗಿಸಲು ಹೋದರೆ ನಮಗೆ ಸೈಡ್ ವ್ಯೂ ಸಿಗುತ್ತದೆ ಇದು ಸೈಡ್ ವ್ಯೂ ಏಕೆಂದರೆ ನಾವು ವಸ್ತುವಿನ ಎಡಭಾಗದಿಂದ ನೋಡುತ್ತಿದ್ದೇವೆ ವಸ್ತುವು ಇದಾಗಿದ್ದರೆ ಮತ್ತು ನಮ್ಮ ಬಲಗೈ ಎಡಗೈ ಆಧಾರದಲ್ಲಿ ಎಡಭಾಗದಿಂದ ನಾವು ಅದನ್ನು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಆ ಪ್ಲೇನ್ ನಲ್ಲಿ ಪಡೆಯಲಿರುವ ಪ್ರೊಜೆಕ್ಷನ್ ಅನ್ನು ಲೆಫ್ಟ್ ಸೈಡ್ ಪ್ರೊಜೆಕ್ಷನ್ ಎನ್ನಬಹುದು ಇದನ್ನೇ ನಾವು ಲೆಫ್ಟ್ ಸೈಡ್ ವ್ಯೂ ಎಂದು ಕರೆಯುತ್ತೇವೆ ನಾವು ಸ್ವಾಭಾವಿಕವಾಗಿ ಆ ದಿಕ್ಕಿನತ್ತ ನೋಡಲಿರುವ ವ್ಯೂ ಇದು ಫ್ರಂಟ್ ವ್ಯೂ ಆಗಿದೆ ಮೇಲಿನಿಂದ ನಾವು ನೋಡಲು ಹೊರಟಿರುವುದನ್ನು ಹಾರಿಜಾಂಟಲ್ ಪ್ಲೇನ್ ನಲ್ಲಿ ಟಾಪ್ ವ್ಯೂ ಅನ್ನು ಪ್ರೊಜೆಕ್ಟ್ ಮಾಡಲಾಗುತ್ತದೆ ನಾವು 2D ಹಾಳೆಯ ಹಾರಿಜಾಂಟಲ್ ಪ್ಲೇನ್ ಅನ್ನು ಅಡ್ಡದಿಕ್ಕಿನಲ್ಲಿ ತೋರಿಸಲಾಗದ ಕಾರಣ ನಾವು ಅದನ್ನು ಆ ವರ್ಟಿಕಲ್ ಪ್ಲೇನ್ ನ ಕೆಳಗೆ ಮಾಡುತ್ತೇವೆ ಈ ಎಲ್ಲಾ ಪ್ಲೇನ್ ಗಳ ಮಾಹಿತಿಯನ್ನು ಅಂದರೆ ಪ್ರೊಜೆಕ್ಟ್ ಮಾಡಲಾದ ವ್ಯೂ ಗಳನ್ನು ಒಂದರ ಪಕ್ಕ ಒಂದರಂತೆ ಹಾಗೂ ಒಂದರ ಕೆಳಗೆ ಇನ್ನೊಂದರಂತೆ ನಾವು ತೋರಿಸಬಹುದಾದರೆ ಅಂತಹ ಪ್ರೊಜೆಕ್ಷನ್ ಅನ್ನು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಎನ್ನುತ್ತೇವೆ ಇದರಲ್ಲಿ ಮೇಲ್ಭಾಗದಲ್ಲಿ ಫ್ರಂಟ್ ವ್ಯೂ ಕೆಳಭಾಗದಲ್ಲಿ ಟಾಪ್ ವ್ಯೂ ಮತ್ತು ಬಲಗಡೆಯಲ್ಲಿ ಲೆಫ್ಟ್ ಸೈಡ್ ವ್ಯೂ ಮೇಲ್ಭಾಗದಲ್ಲಿ ವರ್ಟಿಕಲ್ ಪ್ಲೇನ್ ಕೆಳಭಾಗದಲ್ಲಿ ಹಾರಿಜಾಂಟಲ್ ಪ್ಲೇನ್ ಹಾಗೂ ಪ್ರೊಫೈಲ್ ಪ್ಲೇನ್ ನ ಮಾಹಿತಿಯು ಪಕ್ಕದಲ್ಲಿ ಇರುತ್ತದೆ ಆ ರೀತಿಯ ಪ್ರೊಜೆಕ್ಷನ್ ಅನ್ನು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಎಂದು ಕರೆಯಲಾಗುತ್ತದೆ ಮುಂದಿನ ತರಗತಿಯಲ್ಲಿ ಈ ವಿಷಯವನ್ನು ತಿಳಿಯಲು ಪ್ಲೇನ್ ಗಳ ಮೇಲೆ ವಿಭಿನ್ನವಾದ ವಸ್ತುಗಳ ಪ್ರೊಜೆಕ್ಷನ್ ಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ